ನಮಸ್ಕಾರ ನಾವು ನಮ್ಮ ಕೋರ್ಸ್ನ ಒಂಬತ್ತನೇ ವಾರಕ್ಕೆ ಪ್ರವೇಶಿಸುತ್ತಿದ್ದೇವೆ ಇಲ್ಲಿಯವರೆಗೆ ನಾವು ವಿವಿಧ ಸರ್ಕ್ಯೂಟ್ ಪ್ರಮೇಯಗಳನ್ನು ಚರ್ಚಿಸಿದ್ದೇವೆ ಡಿಸಿ ಮೂಲಕ್ಕೆ ಸಂಬಂಧಿಸಿದಂತೆ ಈ 2 ವಾರಗಳು ಅಂದರೆ ಒಂಬತ್ತನೇ ಮತ್ತು ಹತ್ತನೇ ವಾರ ಸರ್ಕ್ಯೂಟ್ ವಿಶ್ಲೇಷಣೆಗೆ ಹೆಚ್ಚು ವಿನಿಯೋಗಿಸುತ್ತದೆ ಎಸಿ ಮೂಲಗಳು ಲಭ್ಯವಿವೆ ಡಿಸಿ ಮೂಲದ ಸಂದರ್ಭದಲ್ಲಿ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಸಹಾಯದಿಂದ ಎಸಿ ಸರ್ಕ್ಯೂಟ್ ವಿಶ್ಲೇಷಣೆ ಎಂದು ನಾವು ಹೇಳುತ್ತೇವೆ ಸರ್ಕ್ಯೂಟ್ ವಿಶ್ಲೇಷಣೆಯ ಚರ್ಚೆಯನ್ನು ಪ್ರಾರಂಭಿಸೋಣ ಎಸಿ ಸರ್ಕ್ಯೂಟ್ನ ವಿವಿಧ ವಿದ್ಯಮಾನಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಸೈನುಸೈಡಲ್ ಸ್ಥಿರ ಸ್ಥಿತಿ ಸ್ಥಿತಿ ವಿಶ್ಲೇಷಣಾ ಪರಿಕಲ್ಪನೆಗಳನ್ನು ಬಳಸುತ್ತೇವೆ ಏಕೆಂದರೆ ಮೊದಲ ಮಾಡ್ಯೂಲ್ನಲ್ಲಿ ಫಾಸರ್ಗಳ ಪರಿಕಲ್ಪನೆಯನ್ನು ಚರ್ಚಿಸಲಾಗಿದೆ ನಾವು ಬಳಸುವ ಫಾಸರ್ಗಳ ಪರಿಕಲ್ಪನೆ ಮತ್ತು ಪ್ರಕರಣಗಳಿಗೆ ಸರ್ಕ್ಯೂಟ್ ವಿಶ್ಲೇಷಣೆ ನಮ್ಮಲ್ಲಿ ಎಸಿ ಮೂಲ ಲಭ್ಯವಿದೆ ಎಸಿ ಸರ್ಕ್ಯೂಟ್ ವಿಶ್ಲೇಷಣೆಯ ಸಂದರ್ಭದಲ್ಲಿ ಫಾಸರ್ ಪರಿಕಲ್ಪನೆಯು ಬಹಳ ಮುಖ್ಯವಾಗಿದೆ ಓಮ್ಸ್ ಕಿರ್ಚಾಫ್ ಕಾನೂನಿನಂತಹ ಮೂಲಭೂತ ಕಾನೂನುಗಳನ್ನು ಆಧರಿಸಿ ನಾವು ಹಿಂದಿನ ಚರ್ಚೆಗಳನ್ನು ನಡೆಸಿದ್ದೇವೆ ಎಂದು ನಮಗೆ ತಿಳಿದಿದೆ ಇದನ್ನು ಎಸಿ ಸರ್ಕ್ಯೂಟ್ಗೆ ಸಹ ಅನ್ವಯಿಸಬಹುದು ಈ ಮಾಡ್ಯೂಲ್ನಲ್ಲಿ ನಾವು ನಿರ್ದಿಷ್ಟವಾಗಿ ಡಿಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಚರ್ಚಿಸಿದ ಪ್ರಮೇಯಗಳನ್ನು ಎಸಿ ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಲು ಹೇಗೆ ಬಳಸಬಹುದು ಎಂಬುದರ ಕುರಿತು ಚರ್ಚಿಸುತ್ತೇವೆ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಬಳಸಿದ ತಂತ್ರಗಳು ನಮ್ಮ ಎಸಿ ಸರ್ಕ್ಯೂಟ್ ವಿಶ್ಲೇಷಕರಿಗೆ ನಾವು ಆ ತಂತ್ರಗಳನ್ನು ಸಮಾನವಾಗಿ ಬಳಸಬಹುದು ಡಿಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಾವು ಬಳಸುವ ವಿವಿಧ ಪ್ರಮೇಯಗಳನ್ನು ac ನಲ್ಲಿ ಸರ್ಕ್ಯೂಟ್ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ವಿವಿಧ ಉದಾಹರಣೆಗಳ ಸಹಾಯವನ್ನು ತೆಗೆದುಕೊಳ್ಳುತ್ತೇವೆ ಈಗ ಎಸಿ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವ ಹಂತಗಳು ಯಾವುವು ಮೊದಲಿಗೆ ನಾವು ಸರ್ಕ್ಯೂಟ್ ಅನ್ನು ಫಾಸರ್ ಅಥವಾ ಆವರ್ತನ ಡೊಮೇನ್ಗೆ ಪರಿವರ್ತಿಸುತ್ತೇವೆ ಅಂದರೆ ಸಮಯದ ಡೊಮೇನ್ನಲ್ಲಿ ಸರ್ಕ್ಯೂಟ್ ನೀಡಿದರೆ ಮೊದಲು ಸರ್ಕ್ಯೂಟ್ ಅನ್ನು ಫಾಸರ್ ಅಥವಾ ಫ್ರೀಕ್ವೆನ್ಸಿ ಡೊಮೇನ್ಗೆ ಪರಿವರ್ತಿಸುತ್ತದೆ ನಂತರ ನಾವು ಡಿಸಿ ಸರ್ಕ್ಯೂಟ್ಗಳ ಸಂದರ್ಭದಲ್ಲಿ ಈ ಹಿಂದೆ ಚರ್ಚಿಸಿದ ವಿವಿಧ ಸರ್ಕ್ಯೂಟ್ ಪ್ರಮೇಯವನ್ನು ಬಳಸಿಕೊಂಡು ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಮತ್ತು ನಂತರದ ಫಾಸರ್ ಅನ್ನು ಸಮಯದ ಡೊಮೇನ್ಗೆ ಪರಿವರ್ತಿಸುತ್ತೇವೆ ಆವರ್ತನ ಡೊಮೇನ್ನಲ್ಲಿ ಸಮಸ್ಯೆಯನ್ನು ಈಗಾಗಲೇ ನಿರ್ದಿಷ್ಟಪಡಿಸಿದ್ದರೆ ಈಗ ಹಂತ 1 ಅಗತ್ಯವಿಲ್ಲ ಆದ್ದರಿಂದ ನೀವು ಈಗಾಗಲೇ ಫಾಸರ್ ಅಥವಾ ಆವರ್ತನ ಡೊಮೇನ್ನಲ್ಲಿ ನೀಡಲಾದ ಸಮಸ್ಯೆಯನ್ನು ಹೊಂದಿದ್ದರೆ ನಾವು ಮೊದಲ ಹಂತವನ್ನು ಅನುಸರಿಸಬೇಕಾಗಿಲ್ಲ ನಾವು ಎರಡನೇ ಹಂತದಿಂದ ನೇರವಾಗಿ ಪ್ರಾರಂಭಿಸಬಹುದು ಎರಡನೆಯ ಹಂತವನ್ನು ಡಿಸಿ ಸರ್ಕ್ಯೂಟ್ಗಳ ಸಂದರ್ಭದಲ್ಲಿ ನಾವು ಮಾಡಿದ ರೀತಿಯಲ್ಲಿಯೇ ನಡೆಸಲಾಗುತ್ತದೆ ನೈಜ ಸಂಖ್ಯೆಗಳ ಬದಲಾಗಿ ಇಲ್ಲಿ ಮಾತ್ರ ಬದಲಾವಣೆಗಳು ನಾವು ಇಲ್ಲಿ ಡಿಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಬಳಸಿದಂತೆ ಎಸಿ ಸರ್ಕ್ಯೂಟ್ ವಿಶ್ಲೇಷಕರಿಗೆ ನಾವು ಸಂಕೀರ್ಣ ಸಂಖ್ಯೆಗಳನ್ನು ಬಳಸುತ್ತೇವೆ ಈಗ ನಾವು ಸಂಕೀರ್ಣ ಸಂಖ್ಯೆಗಳನ್ನು ಸುಲಭವಾಗಿ ನಿಭಾಯಿಸಬಹುದು ಏಕೆಂದರೆ ನಾವು ಈಗಾಗಲೇ ಫಾಸರ್ಗಳು ಮತ್ತು ಸರ್ಕ್ಯೂಟ್ ವಿಶ್ಲೇಷಣೆಯ ಇತರ ಮೂಲಭೂತ ಪ್ರಮೇಯಗಳ ಬಗ್ಗೆ ಚರ್ಚಿಸುವಾಗ ಸಂಕೀರ್ಣ ಸಂಖ್ಯೆಗಳನ್ನು ಹೇಗೆ ಎದುರಿಸಬೇಕೆಂದು ಚರ್ಚಿಸಿದ್ದೇವೆ ಎಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನೋಡಲ್ ಮತ್ತು ಜಾಲರಿ ವಿಶ್ಲೇಷಣೆಯನ್ನು ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ನೋಡಲ್ ವಿಶ್ಲೇಷಣೆಯ ಆಧಾರವೆಂದರೆ ಕಿರ್ಚಾಫ್ ಪ್ರಸ್ತುತ ಕಾನೂನು ಮತ್ತು ಜಾಲರಿ ವಿಶ್ಲೇಷಣೆಯ ಆಧಾರವನ್ನು ಲೂಪ್ ವಿಶ್ಲೇಷಣೆ ಎಂದೂ ಕರೆಯಲಾಗುತ್ತದೆ ಕಿರ್ಚಾಫ್ ವೋಲ್ಟೇಜ್ ಕಾನೂನನ್ನು ಆಧರಿಸಿದೆ ಈಗ ಕೆಸಿಎಲ್ ಮತ್ತು ಕೆವಿಎಲ್ ನಂತರ ಎರಡೂ ಸಂಕೀರ್ಣ ಸಂಖ್ಯೆಗೆ ಮಾನ್ಯವಾಗಿವೆ ಅಲ್ಲದೆ ಎಸಿ ಸರ್ಕ್ಯೂಟ್ಗಳ ಸಂದರ್ಭದಲ್ಲಿ ನೋಡಲ್ ಮತ್ತು ಜಾಲರಿ ವಿಶ್ಲೇಷಣೆಯನ್ನು ಬಳಸಬಹುದು ಎಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ವಿವಿಧ ಸರ್ಕ್ಯೂಟ್ ನಿಯತಾಂಕಗಳನ್ನು ಕಂಡುಹಿಡಿಯಲು ಕೇಳಿದಾಗ ನಾವು ಕೆಸಿಎಲ್ ಮತ್ತು ಕೆವಿಎಲ್ ಅನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಕೆಲವು ಉದಾಹರಣೆಗಳನ್ನು ನೋಡೋಣ ಈ ಸಂದರ್ಭದಲ್ಲಿ ನೀವು ನಮ್ಮಲ್ಲಿ ಒಂದು ಸೈನುಸೈಡಲ್ ವೋಲ್ಟೇಜ್ ಮೂಲವನ್ನು ಹೊಂದಿದ್ದೀರಿ ಅಥವಾ 20 cos⁡4t ನಿಂದ ನೀಡಲಾಗಿದೆ ಮತ್ತು ನಾವು 1H ನ ಪ್ರಚೋದಕವನ್ನು ಹೊಂದಿದ್ದೇವೆ ಎಂದು ನೀವು ನೋಡುತ್ತೀರಿ ನಮ್ಮಲ್ಲಿ ಅವಲಂಬಿತ ಪ್ರಸ್ತುತ ಮೂಲ ಮತ್ತು 0 1 F ಕೆಪಾಸಿಟರ್ 0 5 H ಹಿಂಡಕ್ಟರ್ ಕೂಡ ಇದೆ ಮೊದಲ ಕಾರ್ಯ ನಾವು ಏನು ಮಾಡಬೇಕು ಎಂದರೆ ನಾವು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಆವರ್ತನ ಡೊಮೇನ್ ಆಗಿ ಪರಿವರ್ತಿಸಬೇಕು ಅಂದರೆ ನಾವು ಮೂಲಗಳನ್ನು ಫಾಸರ್ ಆಗಿ ಪರಿವರ್ತಿಸುತ್ತೇವೆ ಮತ್ತು ಸರ್ಕ್ಯೂಟ್ನಲ್ಲಿ ನಾವು ನೋಡುವ ಅಂಶಗಳನ್ನು ಆವರ್ತನ ಡೊಮೇನ್ಗೆ ಪರಿವರ್ತಿಸುತ್ತೇವೆ ಈಗ ಈ ವೋಲ್ಟೇಜ್ ಮೂಲವನ್ನು ನೋಡೋಣ 20cos 4t ⇒20∠0°ω4rads ಈಗ ಇದು ω ವಿವಿಧ ಸರ್ಕ್ಯೂಟ್ ಅಂಶಗಳನ್ನು ಆವರ್ತನ ಡೊಮೇನ್ ಆಗಿ ಪರಿವರ್ತಿಸಲು ನಮಗೆ ಸಹಾಯ ಮಾಡುತ್ತದೆ ಚಿತ್ರದಲ್ಲಿ ನಾವು ನೋಡುವ 1H ಇಂಡಕ್ಟರ್ ಅನ್ನು ಆವರ್ತನ ಡೊಮೇನ್ ಆಗಿ ಪರಿವರ್ತಿಸಲಾಗುತ್ತದೆ ಇದರರ್ಥ ಇಂಡಕ್ಟರ್ ಅನ್ನು 1H⇒jωL j4 ಆಗಿ ಪರಿವರ್ತಿಸಲಾಗುತ್ತದೆ 5 ಹೆನ್ರಿ ಇಂಡಕ್ಟರ್ನ ಸಂದರ್ಭದಲ್ಲಿ ನೀವು 0 5H⇒jωL j2 ಅನ್ನು ಪಡೆಯುತ್ತೀರಿ ಕೆಪಾಸಿಟರ್ಗಾಗಿ 0 5 ನಿಮ್ಮ ವೋಲ್ಟೇಜ್ ಮೂಲವು 20∠0 ಆಗಿರುತ್ತದೆ ಪ್ರತಿರೋಧದ ಮೌಲ್ಯದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಂತರ ನಾವು ಆವರ್ತನ ಡೊಮೇನ್ನಲ್ಲಿ ಇಂಡಕ್ಟರುಗಳು ಮತ್ತು ಕೆಪಾಸಿಟರ್ ಮೌಲ್ಯವನ್ನು ಇಡುತ್ತೇವೆ ಈಗ ನಾವು ಕೆಸಿಎಲ್ ಮತ್ತು ನೋಡ್ 1 ಅನ್ನು ಅನ್ವಯಿಸುತ್ತೇವೆ ನೀವು ಕೆಸಿಎಲ್ ಅನ್ನು ನೋಡ್ 1 ನಲ್ಲಿ ಅನ್ವಯಿಸಿದರೆ ನೀವು ಏನು ಬರೆಯಬಹುದು ಪ್ರಸ್ತುತ ನಿರ್ದೇಶನವು ಈ ಸೈಟ್ನಲ್ಲಿದೆ ಅದು ನೋಡ್ ಒಳಗೆ ಹೋಗುತ್ತದೆ ಮತ್ತು ಇತರ 2 ವಿದ್ಯುತ್ ನೋಡ್ನ ಹೊರಗೆ ಹೋಗುತ್ತವೆ ಆದ್ದರಿಂದ ನಾವು ಬರೆಯಬಹುದು 20 V110V1 j2 5V1 V2j4 ಅಥವಾ V11j1 5V220 ಅಂತೆಯೇ ನೀವು ನೋಡ್ 2 ನಲ್ಲಿ ಕೆಸಿಎಲ್ ಅನ್ನು ಅನ್ವಯಿಸಿದರೆ ನೀವು ಪಡೆಯುತ್ತೀರಿ V2j22IxV1 V2j4 IxV1 j2 ಎಂದು ಈಗ ನಮಗೆ ತಿಳಿದಿದೆ ಮೇಲಿನ ಸಮೀಕರಣದಲ್ಲಿ ಇದನ್ನು ಬದಲಾಯಿಸುವುದರಿಂದ ನೀಡುತ್ತದೆ V2j22V1 j2 5V1 V2j4 ಸರಳಗೊಳಿಸುವ ಮೂಲಕ ನಾವು ಪಡೆಯುತ್ತೇವೆ 11V115V20 ಈ 2 ನೋಡಲ್ ಸಮೀಕರಣಗಳನ್ನು ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ವ್ಯಕ್ತಪಡಿಸಬಹುದು 20 0 1j1 5 11 15 V1 V2 ಈಗ ನೀವು ಈ 2 ಸಮೀಕರಣಗಳನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಸಂಕಲಿಸಿದ್ದೀರಿ ಮ್ಯಾಟ್ರಿಕ್ಸ್ ರೂಪದಲ್ಲಿ ನಾವು ಏಕೆ ಕಂಪೈಲ್ ಮಾಡುತ್ತಿದ್ದೇವೆ ಏಕೆಂದರೆ ಮ್ಯಾಟ್ರಿಕ್ಸ್ ರೂಪದಲ್ಲಿ ಸಮೀಕರಣವನ್ನು ಪರಿಹರಿಸುವುದು ಸುಲಭ ಮೊದಲು ನಾವು ಈ ಮೆಟ್ರಿಕ್ಗಳ ನಿರ್ಣಾಯಕ ಮೌಲ್ಯವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ∆1j1 5 20 11 0 220 ಈಗ V1 ನ ಮೌಲ್ಯ V1∆1∆30015 j518 43°V ಅಂತೆಯೇ V2ರ ಸಂದರ್ಭದಲ್ಲಿ ನೀವು ಕಂಡುಕೊಳ್ಳುವಿರಿ V2∆2∆ 22015 j513 3°V ಈಗ ಪ್ರಸ್ತುತ Ix ನ ಮೌಲ್ಯ IxV1 j2 4° A ಈ ವಿಧಾನದಿಂದ ನೀವು ಪ್ರಶ್ನೆಯಲ್ಲಿ ಕೇಳಿದ Ixಮೌಲ್ಯವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಸರ್ಕ್ಯೂಟ್ನಲ್ಲಿ V1ಮತ್ತು V2 ನ ಮೌಲ್ಯವನ್ನು ಕಂಡುಹಿಡಿಯಲು ಕೇಳಲಾದ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು ಮತ್ತೆ ನೋಡಲ್ ವಿಶ್ಲೇಷಣೆಯನ್ನು ಬಳಸುತ್ತೇವೆ ಈಗ ನೀವು ಈ ಅಂಕಿ ನೋಡಿದರೆ ವೋಲ್ಟೇಜ್ ಅಥವಾ ನೋಡ್ V1ಮತ್ತು V2ಅನ್ನು ಒಂದು ವೋಲ್ಟೇಜ್ ಮೂಲದ ಮೂಲಕ ಸಂಪರ್ಕಿಸಲಾಗಿದೆ ಆದ್ದರಿಂದ ನಾವು 1 ಸೂಪರ್ ನೋಡ್ ಅನ್ನು ರಚಿಸಬಹುದು ಇದರಲ್ಲಿ V1 ಮತ್ತು V 2ಸೇರಿವೆ ಏಕೆಂದರೆ V1ಮತ್ತು V2 ಕೆಲವು ವೋಲ್ಟೇಜ್ ಮೂಲದ ಮೂಲಕ ಸಂಪರ್ಕ ಹೊಂದಿವೆ ನಾವು V1 ಮತ್ತು V2ಅನ್ನು ಒಳಗೊಂಡಿರುವ ಒಂದು ಸೂಪರ್ ನೋಡ್ ಅನ್ನು ರಚಿಸುತ್ತೇವೆ ಮತ್ತು ಈ ಸೂಪರ್ ನೋಡ್ಗಾಗಿ ನಾವು ಕೆಸಿಎಲ್ ಅನ್ನು ಅನ್ವಯಿಸುತ್ತೇವೆ ನೀವು ಸೂಪರ್ ನೋಡ್ನಲ್ಲಿ ಕೆಸಿಎಲ್ ಅನ್ನು ಅನ್ವಯಿಸಿದರೆ ನೀವು ಏನು ಪಡೆಯುತ್ತೀರಿ ನೀವು ಆಂಪಿಯರ್ ಅನ್ನು ವಿದ್ಯುತ್ ಒಳಗೆ ಹೋಗುತ್ತೀರಿ ಮತ್ತು ಇತರ 3 ವಿದ್ಯುತ್ ಹೊರಹೋಗುತ್ತವೆ ನಾವು ಬರೆಯಬಹುದು 3V1 j3V2j3V112 ನಾವು ಇದನ್ನು ಸರಳಗೊಳಿಸುತ್ತೇವೆ ಮತ್ತು ನಾವು ಸರಳೀಕರಿಸಿದಾಗ ನಾವು ಸಮೀಕರಣವನ್ನು ಪಡೆಯುತ್ತೇವೆ 36j4V1V2 ವೋಲ್ಟೇಜ್ ಮೂಲವು 1 ಮತ್ತು 2 ನೋಡ್ಗಳ ನಡುವೆ ಸಂಪರ್ಕ ಹೊಂದಿದೆ ಎಂದು ಈಗ ನಮಗೆ ತಿಳಿದಿದೆ V1V210∠45° ಕೊನೆಯ ಎರಡು ಸಮೀಕರಣಗಳನ್ನು ಬಳಸಿ 36 40∠135°1j2V2V231 48°V ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ನೀವು ಸುಲಭವಾಗಿ V1ಮತ್ತು V2ಮೌಲ್ಯವನ್ನು ಕಂಡುಹಿಡಿಯಬಹುದು ಮುಂದೆ ಜಾಲರಿ ವಿಶ್ಲೇಷಣೆಯ ಪರಿಕಲ್ಪನೆಯನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂದು ನಾವು ನೋಡುತ್ತೇವೆ ಹಿಂದಿನ ಎರಡು ಉದಾಹರಣೆಗಳಲ್ಲಿ ನಾವು ನೋಡಲ್ ವಿಶ್ಲೇಷಣೆಯನ್ನು ಬಳಸಿದ್ದೇವೆ ಈ ಉದಾಹರಣೆಯಲ್ಲಿ ನಾವು ಜಾಲರಿ ವಿಶ್ಲೇಷಣೆಯನ್ನು ಹೇಗೆ ಅನ್ವಯಿಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಈಗ ಈ ಅಂಕಿ ಅಂಶವನ್ನು ನೀವು ಈ ಚಿತ್ರದಲ್ಲಿ ನೋಡಿದರೆ 3 ಕುಣಿಕೆಗಳಿವೆ ಎಂದು ನಾವು ನೋಡುತ್ತೇವೆ ಈ ಲೂಪ್ಗೆ I1ಮತ್ತು ಈ ಲೂಪ್ಗಾಗಿ I3ಎಂದು ನಾವು ವಿದ್ಯುತ್ ಮೌಲ್ಯವನ್ನು ನೀಡುತ್ತೇವೆ ಈಗ ನಾವು ಏನು ಮಾಡಬೇಕು ನಾವು ಕೆವಿಎಲ್ ಅನ್ನು ಅನ್ವಯಿಸಬೇಕು ಆದ್ದರಿಂದ ನೀವು ಕೆವಿಎಲ್ ಅನ್ನು ಜಾಲರಿ 1 ಗೆ ಅನ್ವಯಿಸಿದರೆ 8j10 j2I1 j2I2 j10I30 ಅಂತೆಯೇ ಜಾಲರಿ 2 ಗಾಗಿ 4 j2 j2I2 j2I1 I320∠90°0 ಲೂಪ್ 3 ಗಾಗಿ I35 ಆದ್ದರಿಂದ ನೀವು ಸರಳೀಕರಿಸಿದಾಗ ನೀವು ಪಡೆಯುತ್ತೀರಿ 8j8I1j2I2j50 j2I14 j4I2 j20 j10 ಈಗ ಮತ್ತೆ ನಾವು ಏನು ಮಾಡಬಹುದು ನಾವು ಈ 2 ಸಮೀಕರಣಗಳನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಕಂಪೈಲ್ ಮಾಡಬಹುದು j50 j30 8j8 j2 j2 4 j4 I1 I2 ಈಗ ನಾವು ಹಿಂದಿನ ಉದಾಹರಣೆಯಲ್ಲಿ ಮಾಡಿದಂತೆ ಈ ಸಂದರ್ಭದಲ್ಲಿಯೂ ಸಹ ಈ ಮ್ಯಾಟ್ರಿಕ್ಸ್ನ ನಿರ್ಣಾಯಕ ಮೌಲ್ಯವನ್ನು ನಾವು ಮೊದಲು ನಿರ್ಧರಿಸುತ್ತೇವೆ ∆8j8 j2 j2 4 j4 68 ಈಗ ನಾವು ∆2 ನ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಏಕೆಂದರೆ ನಾನು 2 2 ಮೌಲ್ಯವನ್ನು ಕಂಡುಹಿಡಿಯಬೇಕು ∆28j8 j50 j2 j30 340 j240416 22° ಈಗ ನಾವು ಪ್ರಸ್ತುತ I2ನ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ 22°A ಈಗ ಪ್ರಶ್ನೆಯಲ್ಲಿ ಪ್ರಸ್ತುತ I0 ನ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ಆದರೆ I0 I2 I0 I218 78°A ಆದ್ದರಿಂದ ಮುಂದೆ ಜಾಲರಿ ವಿಶ್ಲೇಷಣೆಯನ್ನು ಬಳಸಿಕೊಂಡು ಈ ಸರ್ಕ್ಯೂಟ್ನಲ್ಲಿ V0 ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ 2 ಲೂಪ್ಗಳ ನಡುವೆ ಇರುವ 2 ಮೆಶ್ಗಳ ನಡುವೆ 1 ಪ್ರಸ್ತುತ ಮೂಲವನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ನಾವು ಸೂಪರ್ ಜಾಲರಿಯನ್ನು ರಚಿಸಬಹುದು ಏಕೆಂದರೆ ನೀವು 2 ಜಾಲರಿಗಳ ನಡುವೆ ಪ್ರಸ್ತುತ ಮೂಲವನ್ನು ಹೊಂದಿದ್ದರೆ ನಾವು ಸೂಪರ್ ಜಾಲರಿಯನ್ನು ರಚಿಸಬಹುದು ಮತ್ತು ಅದನ್ನು ಪರಿಹರಿಸಬಹುದು ಮೆಶ್ 3 ಮತ್ತು 4 ಈಗ ಅವುಗಳ ನಡುವಿನ ಪ್ರಸ್ತುತ ಮೂಲದಿಂದಾಗಿ ಈ ಮೇಲಿನ ಜಾಲರಿಯನ್ನು ರೂಪಿಸುತ್ತದೆ ನಾವು ಮೊದಲು ಕೆವಿಎಲ್ ಅನ್ನು ಮೆಶ್ 1 ಗೆ ಅನ್ವಯಿಸುತ್ತೇವೆ ನೀವು ಕೆವಿಎಲ್ ಅನ್ನು ಮೆಶ್ 1 ಗೆ ಅನ್ವಯಿಸಿದಾಗ ಅದು ಆಗುತ್ತದೆ 108 j2I1 j2I2 8I30 ಜಾಲರಿ 2 ಗಾಗಿ I2 3 ಸೂಪರ್ಮೆಶ್ಗಾಗಿ 8 j4I3 8I16j5I4 j5I20 ಮೆಶ್ 3 ಮತ್ತು 4 ರ ನಡುವಿನ ಪ್ರಸ್ತುತ ಮೂಲದ ಕಾರಣ ನೋಡ್ A ನಲ್ಲಿ I4I34 ಈಗ ನಾವು 4 ಸಮೀಕರಣಗಳನ್ನು ಹೊಂದಿದ್ದೇವೆ I2 ಮತ್ತು I4ನ ಮೌಲ್ಯವನ್ನು ಬಳಸಿಕೊಂಡು ನಾವು ಈ 2 ಮೌಲ್ಯಗಳನ್ನು ಈ 2 ಸಮೀಕರಣಗಳಲ್ಲಿ ಇರಿಸಬಹುದು ಮತ್ತು ಸರಳಗೊಳಿಸಬಹುದು ಆದ್ದರಿಂದ ನಾವು ಸರಳೀಕರಿಸಿದಾಗ ನಾವು ಅದನ್ನು ಕೇವಲ 2 ಸಮೀಕರಣಗಳಿಗೆ ಕಡಿಮೆ ಮಾಡುತ್ತೇವೆ 8 j2I1 8I310j6 8I114jI3 24 j35 ಆದ್ದರಿಂದ ನಾವು ಈಗ ಈ 2 ಸಮೀಕರಣವನ್ನು ಹೊಂದಿದ್ದೇವೆ ಅದನ್ನು ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಕಂಪೈಲ್ ಮಾಡಬಹುದು 10j6 24 j35 8 j2 8 8 14j I1 I2 ನಾವು ನಿರ್ಧಾರಕಗಳನ್ನು ಪಡೆಯುತ್ತೇವೆ ∆8 j2 8 8 14j 50 j20 ∆110j6 8 24 j35 14j 58 j186 ಆದ್ದರಿಂದ I1∆1∆ 58 j18650 j203 5°A ವೋಲ್ಟೇಜ್ V0ಅನ್ನು ಇವರಿಂದ ನೀಡಲಾಗಿದೆ V0 j29 32°V ಡಿಸಿ ಸರ್ಕ್ಯೂಟ್ ವಿಶ್ಲೇಷಣೆಯ ಸಂದರ್ಭದಲ್ಲಿ ನಾವು ಚರ್ಚಿಸುವ ಈ ತಂತ್ರಗಳನ್ನು ಬಳಸುವುದರಿಂದ ಎಸಿ ಸರ್ಕ್ಯೂಟ್ ವಿಶ್ಲೇಷಣೆಯ ಸಂದರ್ಭದಲ್ಲಿ ನಾವು ಅನ್ವಯಿಸಿದ್ದೇವೆ ಮತ್ತು ಸರ್ಕ್ಯೂಟ್ ಅನ್ನು ಪರಿಹರಿಸಿದ್ದೇವೆ ಆದ್ದರಿಂದ ಈ ವಾರದ ಇಂದಿನ ಉಪನ್ಯಾಸಕ್ಕಾಗಿ ಧನ್ಯವಾದಗಳು